ಬಯೋಮಾಲಿಕ್ಯೂಲ್ ಆಂಡ್ ದೇರ್ ರಿಲೇಶನ್ಶಿಪ್ ಟು ದಿ ಸೆಲ್ ಸ್ಟ್ರಕ್ಚರ್ ಅಂಡ್ ಫ್ಯಾಂಕ್ಷನ್ ಕುರಿತು ಈ ಉಪನ್ಯಾಸಗಳ ಗುಂಪಿಗೆ ಸುಸ್ವಾಗತ ಅವುಗಳು ಪ್ರಮುಖ ಅಂಶಗಳಾಗಿವೆ ಸೂಕ್ತವಾದ ಗಾತ್ರವನ್ನು ಒಳಗೊಂಡಿರುವ ಉಪನ್ಯಾಸಗಳ ಗುಂಪಿನ ಮೂಲಕ ನಾವು ಹೋಗುತ್ತೇವೆ ಇದರಿಂದ ನೀವು ಅಂಶಗಳನ್ನು ಸಂಯೋಜಿಸಲು ಸುಲಭವಾಗುತ್ತದೆ ಒಂದು ಪ್ರಶ್ನೆಯನ್ನು ಕೇಳೋಣ ಆಪರೇಷನ್ನ ಮೊದಲು ಉಪಕರಣಗಳನ್ನು ಏಕೆ ಕ್ರಿಮಿನಾಶಕ ಮಾಡಲಾಗುತ್ತದೆ ನಾನು ಆಪರೇಷನ್ ಎಂದರೆ ಶಸ್ತ್ರಚಿಕಿತ್ಸಾ ವಿಧಾನ ವೈದ್ಯರು ಚರ್ಮವನ್ನು ಕತ್ತರಿಸುವ ಮೊದಲು ಉಪಕರಣಗಳನ್ನು ಏಕೆ ಕ್ರಿಮಿನಾಶಕ ಮಾಡಲಾಗುತ್ತದೆ ಈ ಪ್ರಶ್ನೆಗೆ ಉತ್ತರ ನಮಗೆಲ್ಲರಿಗೂ ತಿಳಿದಿರುತ್ತದೆ ಸೋಂಕನ್ನು ತಪ್ಪಿಸಲು ಸೋಂಕಿಗೆ ಕಾರಣವೇನು ಮತ್ತು ಸೋಂಕನ್ನು ತಡೆಗಟ್ಟುವಲ್ಲಿ ಕ್ರಿಮಿನಾಶಕವು ಹೇಗೆ ಸಹಾಯ ಮಾಡುತ್ತದೆ ಇವುಗಳು ಸಹಜ ಪ್ರಶ್ನೆಗಳಾಗುತ್ತವೆ ಸರಿ ಸೋಂಕಿಗೆ ಕಾರಣವೇನು ಅದಕ್ಕೆ ಮೊದಲು ಉತ್ತರಿಸೋಣ ಬ್ಯಾಕ್ಟೀರಿಯಾ ಫಂಗೈಗಳು ಮತ್ತು ಮುಂತಾದ ಸೂಕ್ಷ್ಮಜೀವಿಗಳಿಂದ ಸೋಂಕು ಉಂಟಾಗುತ್ತದೆ ಸರಿ ಬ್ಯಾಕ್ಟೀರಿಯಾ ಫಂಗೈಗಳ ನಡುವೆ ಕೆಲವು ರೀತಿಯ ಸೂಕ್ಷ್ಮಜೀವಿಗಳನ್ನು ನಾನು ಹೇಳುತ್ತೇನೆ ಬಹಳಷ್ಟು ಉಪಯುಕ್ತವಾದ ಬ್ಯಾಕ್ಟೀರಿಯಾಗಳು ಫಂಗೈಗಳು ಇವೆ ಅವು ವಾಸ್ತವವಾಗಿ ನಮ್ಮ ದೇಹದೊಳಗೆ ವಾಸಿಸುತ್ತವೆ ಮತ್ತು ನಮಗೆ ಬಹಳಷ್ಟು ಉಪಯುಕ್ತವಾದ ಕೆಲಸಗಳನ್ನು ಮಾಡುತ್ತವೆ ಸರಿ ಆ ಅಂಶವನ್ನು ನಾವು ಮರೆಯಬಾರದು ಆದ್ದರಿಂದ ಹಾನಿಕಾರಕ ಬ್ಯಾಕ್ಟೀರಿಯಾಗಳು ಹಾನಿಕಾರಕ ಫಂಗೈಗಳು ವೈರಸ್ಗಳು ಇತ್ಯಾದಿ ಆದರೆ ಸೋಂಕಿನ ವಿಷಯದಲ್ಲಿ ಬ್ಯಾಕ್ಟೀರಿಯಾ ಮತ್ತು ಫಂಗೈಗಳಿಗೆ ಕೇಂದ್ರೀಕರಿಸಿಕೊಳ್ಳೋಣ ಅವುಗಳು ಬಹಳಷ್ಟು ಸೋಂಕಿಗೆ ಕಾರಣವಾಗಬಹುದು ಮತ್ತು ಈ ಬ್ಯಾಕ್ಟೀರಿಯಾ ಎಲ್ಲಿದೆ ಮತ್ತು ಶಸ್ತ್ರಚಿಕಿತ್ಸೆ ಚರ್ಮದಲ್ಲಿ ಛೇದನವನ್ನು ಮಾಡುವಾಗ ಅದು ಸೋಂಕನ್ನು ಏಕೆ ಉಂಟುಮಾಡಬೇಕು ಏಕೆಂದರೆ ಈ ಸೂಕ್ಷ್ಮ ಜೀವಿಗಳು ಬ್ಯಾಕ್ಟೀರಿಯಾಗಳು ಮತ್ತು ಇತರ ಜೀವಿಗಳು ನಮ್ಮ ಸುತ್ತಲಿನ ಗಾಳಿಯಲ್ಲಿವೆ ನಮ್ಮ ಸುತ್ತಲಿನ ಗಾಳಿಯಲ್ಲಿ ಪ್ರತಿ ಮಿಲಿಲೀಟರ್ಗೆ ಸರಿ ಸುಮಾರು ಹತ್ತು ಪವರ್ ಮೂರರಿಂದ ಹತ್ತು ಪವರ್ ನಾಲ್ಕು ಸಾವಿರದಿಂದ ಹತ್ತು ಸಾವಿರದವರೆಗೆ ಬ್ಯಾಕ್ಟೀರಿಯಾಗಳು ಇವೆ ಸರಿ ಪ್ರತಿ cc ಗೆ ಪ್ರತಿ ಕ್ಯೂಬಿಕ್ ಸೆಂಟಿಮೀಟರ್ಗೆ ಇರುತ್ತವೆ ಎಂದು ಅಧ್ಯಯನಗಳು ಕಂಡುಕೊಂಡಿವೆ ಅವರು ಎಲ್ಲಾ ಸಮಯದಲ್ಲೂ ಇರುತ್ತಾರೆ ಮತ್ತು ಅವರು ನಮ್ಮೊಂದಿಗೆ ಸಾರ್ವಕಾಲಿಕ ಸಂವಹನ ನಡೆಸುತ್ತಾರೆ ನಮ್ಮ ದೇಹವು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಹೊಂದಿದೆ ಇದು ಸಾರ್ವಕಾಲಿಕ ವಿರುದ್ಧ ಹೋರಾಡುತ್ತದೆ ಮತ್ತು ಈ ಸಮತೋಲನವನ್ನು ಕಾಪಾಡಿಕೊಳ್ಳುವವರೆಗೆ ನಾವು ಸೋಂಕಿಗೆ ಒಳಗಾಗುವುದಿಲ್ಲ ಆದರೆ ಶಸ್ತ್ರಚಿಕಿತ್ಸೆ ಕಾರ್ಯನಿರ್ವಹಿಸುತ್ತಿರುವಾಗ ಮತ್ತು ಶಸ್ತ್ರಚಿಕಿತ್ಸೆ ಚರ್ಮದಲ್ಲಿ ಛೇದನವನ್ನು ಮಾಡುವಾಗ ಬ್ಯಾಕ್ಟೀರಿಯಾಗಳು ಸುತ್ತಲೂ ಇದ್ದರೆ ಅದು ಈ ಗಾಯದಲ್ಲಿ ನೆಲೆಗೊಳ್ಳಲು ಪ್ರಾರಂಭಿಸುತ್ತದೆ ಮತ್ತು ಅದು ಸೋಂಕನ್ನು ಉಂಟುಮಾಡುತ್ತದೆ ಆದ್ದರಿಂದ ಸುತ್ತಮುತ್ತ ಹೆಚ್ಚು ಬ್ಯಾಕ್ಟೀರಿಯಾಗಳು ಇರುವುದಿಲ್ಲ ಟೇಬಲ್ಗಳ ಮೇಲೆ ಆಪರೇಷನ್ ಥಿಯೇಟರ್ನಲ್ಲಿರುವ ವಸ್ತುಗಳ ಮೇಲೆ ಹೆಚ್ಚು ಬ್ಯಾಕ್ಟೀರಿಯಾಗಳಿಲ್ಲ ಉಪಕರಣಗಳಲ್ಲಿ ಖಂಡಿತವಾಗಿಯೂ ಇಲ್ಲ ಎಂಬಂತಹ ಪರಿಸ್ಥಿತಿಗಳನ್ನು ರಚಿಸಬೇಕಾಗಿದೆ ಆದ್ದರಿಂದ ಅಂತಹ ವಿಷಯಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗಿದೆ ಮತ್ತು ಇದು ಕೈಗೊಳ್ಳಲು ಉತ್ತಮವಾದ ಉದಾಹರಣೆ ಆಗಿದೆ ಸುತ್ತಲೂ ಎಷ್ಟು ಬ್ಯಾಕ್ಟೀರಿಯಾಗಳಿವೆ ಎಂಬುದನ್ನು ಅರಿತುಕೊಳ್ಳಲು ನಾನು ಮಿಲಿಗೆ ಹತ್ತು ಪವರ್ ಮೂರರಿಂದ ಹತ್ತು ಶಕ್ತಿ ನಾಲ್ಕು ಜೀವಿಗಳನ್ನು ಉಲ್ಲೇಖಿಸಿದ್ದೇನೆ ನೀವು ಈ ಲೆಕ್ಕಾಚಾರವನ್ನು ಮಾಡಲು ಬಯಸಬಹುದು ನೀವು ಕುಳಿತಿರುವ ಕೋಣೆಯಲ್ಲಿ ಗಾಳಿಯ ದ್ರವ್ಯರಾಶಿಯನ್ನು ಕಂಡುಹಿಡಿಯಿರಿ ನೀವು ಆಶ್ಚರ್ಯಕ್ಕೆ ಒಳಗಾಗುತ್ತೀರಿ ಗಾಳಿಯ ಸಾಂದ್ರತೆಯು 1 29 kgm3 ಆಗಿದೆ ನಿಮಗೆ ಅಂದಾಜು ಮಾಡಲು ಅಗತ್ಯವಿದ್ದರೆ ನೀವು ಕುಳಿತಿರುವ ಕೋಣೆಯಲ್ಲಿ ಈಗಷ್ಟೇ ಇರುವ ಗಾಳಿಯ ದ್ರವ್ಯರಾಶಿಯ ಬಗ್ಗೆ ನಿಮಗೆ ತುಂಬಾ ಆಶ್ಚರ್ಯವಾಗುತ್ತದೆ ನೀವು ಅದನ್ನು ಏಕೆ ಮಾಡಬಾರದು ಈಗ ಬ್ಯಾಕ್ಟೀರಿಯಾ ಎಂದರೇನು ಸೂಕ್ಷ್ಮದರ್ಶಕದಲ್ಲಿ ನೋಡಿದರೆ ಬ್ಯಾಕ್ಟೀರಿಯಾ ಇದು ಈ ರೀತಿಯದ್ದಾಗಿರಬಹುದು ಈ ರಾಡ್ ಆಕಾರದ ರಚನೆಗಳನ್ನು ನೀವು ಇಲ್ಲಿ ನೋಡುತ್ತೀರಿ ಎಂದು ನಿಮಗೆ ತಿಳಿದಿದೆ ಇದು ಪ್ರಕೃತಿಯಲ್ಲಿ ಇರುವ ಬ್ಯಾಕ್ಟೀರಿಯಾಗಳಲ್ಲಿ ಒಂದಾಗಿರಬಹುದು ವಿವಿಧ ಆಕಾರಗಳು ವಿಭಿನ್ನ ಸ್ವಲ್ಪ ವಿಭಿನ್ನ ಗಾತ್ರ ಮತ್ತು ಮುಂತಾದವುಗಳೊಂದಿಗೆ ಇರುವ ಇತರ ರೀತಿಯ ಬ್ಯಾಕ್ಟೀರಿಯಾಗಳು ಇರಬಹುದು ಮತ್ತು ಹಲವಾರು ವಿಧಗಳುಬ್ಯಾಕ್ಟೀರಿಯಾಗಳು ಇವೆ ಮೂಲಭೂತ ವಿಧಾನಗಳಲ್ಲಿ ಅವು ವಿಭಿನ್ನವಾಗಿವೆ ನಾವು ಕೋರ್ಸ್ ಮೂಲಕ ಹೋದಾಗ ಆ ಮೂಲಭೂತ ಮಾರ್ಗಗಳು ನಿರ್ದಿಷ್ಟವಾಗಿ ಏನೆಂದು ನಮಗೆ ತಿಳಿಯುತ್ತದೆ ಅವು ಇತರ ಜೀವ ರೂಪಗಳಿಗಿಂತ ಅನೇಕ ಮೂಲಭೂತ ರೀತಿಯಲ್ಲಿ ಭಿನ್ನವಾಗಿವೆ ಮತ್ತು ಇದು ತುಂಬಾ ವಿಭಿನ್ನವಾಗಿದೆ ಮತ್ತು ಅದು ಬ್ಯಾಕ್ಟೀರಿಯಾ ಆಗಿದೆ ಇದು ಜೀವನದ ಮೂರು ಪ್ರಮುಖ ಕ್ಷೇತ್ರಗಳಲ್ಲಿ ಒಂದಾಗಿದೆ ನಾನು ಮುಂದುವರಿಯುವ ಮೊದಲು ಈ ಕೋರ್ಸ್ ಅಲ್ಲಿರುವ ಕೆಲವು ಅಂಕಿಅಂಶಗಳನ್ನು ಅನುಶ್ರೀ ಸಂತೋಷ್ ಮತ್ತು ಸುಜಿನ್ ರಾಜ್ ಅವರು ಅಳವಡಿಸಿಕೊಂಡಿದ್ದಾರೆ ಎಂಬುದನ್ನು ನಾನು ಒಪ್ಪಿಕೊಳ್ಳಬೇಕು ಈಗ ನಾವು ಡೊಮೇನ್ಗಳಿಗೆ ಹಿಂತಿರುಗೋಣ ಜೀವನ ಬ್ಯಾಕ್ಟೀರಿಯಾವು ಡೊಮೇನ್ಗಳಲ್ಲಿ ಒಂದಾಗಿದೆ ಇತರ ಪ್ರಮುಖ ಡೊಮೇನ್ಗಳೆಂದರೆ ಆರ್ಕಿಯಾ ಮತ್ತು ಯುಕಾರ್ಯ ಇನ್ನೊಂದು ಮೂರನೇ ಪ್ರಮುಖ ಡೊಮೇನ್ ಇದನ್ನೇ ನಾನು ಡೊಮೇನ್ ಎಂದು ಕರೆಯುತ್ತೇನೆ ಜೀವನದಲ್ಲಿ ಮೂರು ಪ್ರಮುಖ ಡೊಮೇನ್ಗಳಿವೆ ಮತ್ತು ಪ್ರತಿ ಡೊಮೇನ್ ಅನೇಕ ಕಿಂಗ್ಡಮ್ಗಳನ್ನು ಹೊಂದಿದೆ ಪ್ರತಿ ಕಿಂಗ್ಡಮ್ ಅನೇಕ ಫೈಲಾ ಫೈಲಮ್ ಪ್ಲುರಲ್ ಫೈಲಮ್ ಸಿಂಗುಲರ್ ಫೈಲಾ ಪ್ಲುರಲ್ ಅನ್ನು ಹೊಂದಿದೆ ಪ್ರತಿ ಫೈಲಮ್ ಅನೇಕ ವರ್ಗಗಳನ್ನು ಹೊಂದಿದೆ ಪ್ರತಿಯೊಂದು ವರ್ಗವು ಅನೇಕ ಆದೇಶಗಳನ್ನು ಹೊಂದಿದೆ ಪ್ರತಿ ಆದೇಶವು ಅನೇಕ ಕುಟುಂಬಗಳನ್ನು ಹೊಂದಿದೆ ಪ್ರತಿ ಕುಟುಂಬವು ಅನೇಕ ಜೀನ್ಸಾಸ್ಗಳನ್ನು ಹೊಂದಿದೆ ಮತ್ತು ಪ್ರತಿ ಜೀನಸ್ ಅನೇಕ ಸ್ಪೀಷೀಸ್ಗಳನ್ನು ಹೊಂದಿದೆ ಈ ಬಗ್ಗೆ ಚಿಂತಿಸಬೇಡಿ ನಾನು ನಿಮಗೆ ಸೂಚಿಸಲು ಹೊರಟಿರುವ ವೀಡಿಯೊಗಳಲ್ಲಿ ಒಂದರಿಂದ ನಾನು ತೆಗೆದುಕೊಂಡ ಜ್ಞಾಪಕವನ್ನು ನೀಡುತ್ತೇನೆ ಇದು ಜ್ಞಾಪಕಾರ್ಥವಾಗಿದೆ ಎಂದು ನಾನು ಭಾವಿಸುತ್ತೇನೆ ಕೋಲಾಗಳು ಚೀಸ್ ಅಥವಾ ಹಣ್ಣನ್ನು ಸಾಮಾನ್ಯವಾಗಿ ಮಾತನಾಡುತ್ತಾರೆ ಹೌದು ಕೋಲಾಗಳು ಸಾಮಾನ್ಯವಾಗಿ ಹೇಳುವುದಾದರೆ ಚೀಸ್ ಅಥವಾ ಹಣ್ಣನ್ನು ಇಷ್ಟಪಡುತ್ತಾರೆಯೇ ನಾವು ಅದನ್ನು ಆ ರೀತಿಯಲ್ಲಿ ಹೊಂದೋಣ ಇದನ್ನು ನೆನಪಿಟ್ಟುಕೊಳ್ಳಲು ಇದು ಒಂದು ಮಾರ್ಗವಾಗಿದೆ ಹೇಗಾದರೂ ನೀವು ನೋಡಿದರೆ ಈ ವೀಡಿಯೊಗಳು ನಾನು ಶಿಫಾರಸು ಮಾಡಲು ಬಯಸುವ ಎರಡು ವೀಡಿಯೊಗಳಿವೆ ಮೊದಲನೆಯದು ನೀವು ವೀಕ್ಷಿಸಬಹುದಾದ ಸಣ್ಣ ವೀಡಿಯೊ ದಯವಿಟ್ಟು ನಿಯಮಗಳನ್ನು ನಿರ್ಲಕ್ಷಿಸಿ ಅವರು DNA RNA ಮತ್ತು ಇತ್ಯಾದಿಗಳ ಬಗ್ಗೆ ಮಾತನಾಡುತ್ತಾರೆ ದಯವಿಟ್ಟು ನಿಯಮಗಳ ಬಗ್ಗೆ ಚಿಂತಿಸಬೇಡಿ ನಿಮಗೆ ಈಗಾಗಲೇ ತಿಳಿದಿಲ್ಲದಿದ್ದರೆ ಈ ಕೋರ್ಸ್ನ ಭಾಗವಾಗಿ ಮಾತ್ರ ಆ ನಿಯಮಗಳು ಏನೆಂದು ನಿಮಗೆ ತಿಳಿಯುತ್ತದೆ ನೀವು ಅವರನ್ನು ತಿಳಿದಿದ್ದರೆ ಅದು ಒಳ್ಳೆಯದು ಮತ್ತು ಎರಡನೇ ವೀಡಿಯೊ ಸ್ವಲ್ಪ ಉದ್ದವಾಗಿದೆ ನೀವು ಆ ವೀಡಿಯೊದ ಸುಮಾರು ಐದನೇ ಮೂರು ಭಾಗದಷ್ಟು ವೀಕ್ಷಿಸಬಹುದು ನಂತರ ಅದು ತುಂಬಾ ವಿವರವಾಗಿ ಬರುತ್ತದೆ ಮತ್ತು ಇದು ಜೀವನದ ಡೊಮೇನ್ಗಳ ಬಗ್ಗೆ ಮತ್ತು ಈ ಕೆಲವು ಅಂಶಗಳ ಬಗ್ಗೆಯೂ ನಿಮಗೆ ತಿಳಿಸುತ್ತದೆ ನಂತರ ಜೀವನವು ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ ಆರ್ಕಿಯಾ ಬ್ಯಾಕ್ಟೀರಿಯಾ ಮತ್ತು ಕೆಲವು ಪ್ರೋಟಿಸ್ಟ್ಗಳ ಸಂದರ್ಭದಲ್ಲಿ ಯುಕಾರ್ಯ ಕುಟುಂಬದಲ್ಲಿ ಅಥವಾ ಇದು ಕೆಲವು ಫಂಗೈಗಳಂತಹ ಬಹು ಕೋಶಗಳಿಂದ ಮಾಡಲ್ಪಟ್ಟಿದೆ ನಿಮಗೆ ತಿಳಿದಿರುವ ಅಣಬೆಗಳು ಇತ್ಯಾದಿ ಆದ್ದರಿಂದ ಮುಂದಕ್ಕೆ ಫಂಗೈಗಳು ಸಹಜವಾಗಿ ಪ್ರಾಣಿಗಳು ಸಸ್ಯಗಳು ಮನುಷ್ಯರು ಮತ್ತು ಹೀಗೆ ಸರಿ ಆದ್ದರಿಂದ ಜೀವನವು ಏಕ ಕೋಶಗಳಿಂದ ಅಥವಾ ಏಕ ಕೋಶಗಳ ಸಂಘಟನೆಯಿಂದ ಮಾಡಲ್ಪಟ್ಟಿದೆ ಮಾನವ ದೇಹದಲ್ಲಿನ ಜೀವಕೋಶಗಳ ಸಂಖ್ಯೆಯನ್ನು ಯಾರಾದರೂ ಊಹಿಸಬಹುದೇ ಇದು ಸುಮಾರು 1014 ರ ಕ್ರಮದಲ್ಲಿದೆ ಆದ್ದರಿಂದ ನೀವು ಜೀವಕೋಶಗಳ ಸಂಖ್ಯೆಯನ್ನು ಊಹಿಸಬಹುದು ಮತ್ತು ಜೀವನವನ್ನು ಸಾಧ್ಯವಾಗಿಸಲು ಅವು ಹೇಗೆ ಪರಸ್ಪರ ಸಂವಹನ ನಡೆಸುತ್ತವೆ ಜೀವಕೋಶಗಳಲ್ಲಿ ಎರಡು ಪ್ರಮುಖ ವಿಧಗಳಿವೆ ಮೊದಲ ವಿಧವನ್ನು ಪ್ರೊಕಾರ್ಯೋಟ್ ಎಂದು ಕರೆಯಲಾಗುತ್ತದೆ ಎರಡನೆಯ ವಿಧವನ್ನು ಯುಕ್ಯಾರಿಯೋಟ್ ಎಂದು ಕರೆಯಲಾಗುತ್ತದೆ ಈ ಹೆಸರುಗಳ ಅರ್ಥವೇನು ನೀವು ಹೆಸರುಗಳ ಅರ್ಥವನ್ನು ತಿಳಿದಿದ್ದರೆ ಬಹುಶಃ ಹೆಚ್ಚು ಆರಾಮದಾಯಕವಾಗಲು ಸ್ವಲ್ಪ ಸುಲಭವಾಗಿದೆ ಇದು ಸಂಭವಿಸುತ್ತದೆ ಕ್ಯಾರಿಯನ್ ಎಂದರೆ ನ್ಯೂಕ್ಲಿಯಸ್ ಕಾರ್ಯೋನ್ ಎಂಬುದು ನ್ಯೂಕ್ಲಿಯಸ್ ಪದವಾಗಿದೆ ಪ್ರೊ ಮೊದಲು ಇದು ನಮಗೆಲ್ಲರಿಗೂ ತಿಳಿದಿದೆ Eu ಎಂದರೆ ನಿಜ ಸರಿ ಆದ್ದರಿಂದ ಪ್ರೊಕಾರ್ಯೋಟ್ ನ್ಯೂಕ್ಲಿಯಸ್ಗಿಂತ ಮೊದಲು ಯೂಕ್ಯಾರಿಯೋಟ್ ನಿಜವಾದ ನ್ಯೂಕ್ಲಿಯಸ್ ಅನ್ನು ಹೊಂದಿರುವ ಏನಾದರೂ ಅದರ ಅರ್ಥ ಇಷ್ಟೇ ಇದು ಪ್ರೊಕಾರ್ಯೋಟಿಕ್ ಕೋಶವಾಗಿದೆ ಇದು ಸಾಕಷ್ಟು ಸರಳವಾದ ಕೋಶ ಸಾಮಾನ್ಯವಾಗಿ ಚಿಕ್ಕದಾಗಿದೆ ನಾವು ಒಂದು ನಿಮಿಷದಲ್ಲಿ ಗಾತ್ರಕ್ಕೆ ಬರುತ್ತೇವೆ ಇದು ಕೆಲವು ಭಾಗಗಳನ್ನು ಹೊಂದಿದೆ ನಾವು ಅದರಲ್ಲಿ ಹೆಚ್ಚಿನದನ್ನು ಪಡೆಯಬಾರದು ಸೆಲ್ ವಾಲ್ ಮತ್ತು ಸೆಲ್ ಮೆಮ್ಬ್ರೇನ್ ಅನ್ನು ಹೊಂದಬಹುದಾದ ಸೆಲ್ಯುಲಾರ್ ಹೊದಿಕೆಯ ಮೂಲಕ ಅದರ ಪರಿಸರದಿಂದ ಸಹಜವಾಗಿ ಬೇರ್ಪಟ್ಟಿದೆ ಅದು ಕೆಲವು DNA ಗಳನ್ನು ಹೊಂದಿರಬಹುದು ಜೀವಕೋಶದಲ್ಲಿ ಭೌತಿಕವಾಗಿ ಯಾವುದೇ ರೀತಿಯಲ್ಲಿ ಸೀಮಿತವಾಗಿರದ ಜೀವಕೋಶದಲ್ಲಿ ಇಲ್ಲಿ ಸುತ್ತುವರಿಯಲ್ಪಟ್ಟಿದೆ ಎಂದು ನಿಮಗೆ ತಿಳಿದಿದೆ ಮತ್ತು ಇದು ಪ್ರೊಕಾರ್ಯೋಟ್ ನ್ಯೂಕ್ಲಿಯಸ್ಗಿಂತ ಮೊದಲು ಪ್ರೊಕಾರ್ಯೋಟಿಕ್ ಕೋಶದಲ್ಲಿ ಉತ್ತಮವಾಗಿ ವ್ಯಾಖ್ಯಾನಿಸಲಾದ ನ್ಯೂಕ್ಲಿಯಸ್ ಇಲ್ಲ ಯುಕ್ಯಾರಿಯೋಟಿಕ್ ಕೋಶದಲ್ಲಿ ಇದು ಸಂಕೀರ್ಣವಾಗಿದೆ ಇದು DNA ಸೇರಿದಂತೆ ಅನೇಕ ವಿಷಯಗಳನ್ನು ಒಳಗೊಂಡಿರುವ ಉತ್ತಮವಾಗಿ ವ್ಯಾಖ್ಯಾನಿಸಲಾದ ನ್ಯೂಕ್ಲಿಯಸ್ ಅನ್ನು ಹೊಂದಿದೆ ಸರಿ ಇದು ಮೂಲಭೂತ ವ್ಯತ್ಯಾಸವಾಗಿದೆ ಯುಕಾರ್ಯೋಟಿಕ್ ಕೋಶವು ನಿಜವಾದ ನ್ಯೂಕ್ಲಿಯಸ್ ಅನ್ನು ಹೊಂದಿದೆ ಪ್ರೊಕಾರ್ಯೋಟಿಕ್ ಕೋಶವು ಉತ್ತಮವಾಗಿ ವ್ಯಾಖ್ಯಾನಿಸಲಾದ ನ್ಯೂಕ್ಲಿಯಸ್ ಅನ್ನು ಹೊಂದಿಲ್ಲ ಇದು ಉತ್ತಮವಾಗಿ ವ್ಯಾಖ್ಯಾನಿಸಲಾದ ನ್ಯೂಕ್ಲಿಯಸ್ ಆಗಿದೆ ಇದು ಪೊರೆಯನ್ನು ಹೊಂದಿದೆ ಮತ್ತು ಪೊರೆಯೊಳಗೆ ಏನಿದೆಯೋ ಅದನ್ನು ಸೈಟೋಪ್ಲಾಸಂ ಎಂದು ಕರೆಯಲಾಗುತ್ತದೆ ಮತ್ತು ಸೈಟೋಪ್ಲಾಸಂ ಅಲ್ಲಿ ಬಹಳಷ್ಟು ಆರ್ಗನ್ ಸೆಲ್ಸ್ಗಳು ಸಣ್ಣ ವಸ್ತುಗಳನ್ನು ಹೊಂದಿದ್ದೀರಿ ಪ್ರತಿಯೊಂದೂ ತನ್ನದೇ ಆದ ಫಂಕ್ಷನ್ ಅನ್ನು ಹೊಂದಿದೆ ಮತ್ತು ಸಹಜವಾಗಿ ನ್ಯೂಕ್ಲಿಯಸ್ ಇಲ್ಲಿದೆ ಎಂದು ಸೂಚಿಸಲಾಗುತ್ತದೆ ಇಲ್ಲಿ DNA ಮತ್ತು ಇತರ ವಿಷಯಗಳನ್ನು ಒಳಗೊಂಡಿದೆ ಆದ್ದರಿಂದ ಇದನ್ನು ತಿಳಿದುಕೊಳ್ಳುವುದು ಸಾಕಷ್ಟು ಒಳ್ಳೆಯದು ವಿಶಿಷ್ಟ ಗಾತ್ರಗಳು ಪ್ರೊಕಾರ್ಯೋಟಿಕ್ ಕೋಶ ಉದಾಹರಣೆಗೆ ಬ್ಯಾಕ್ಟೀರಿಯಾದ ಕೋಶ ಸುಮಾರು ಐದು ಮೈಕ್ರಾನ್ಗಳು ವಿಶಿಷ್ಟ ಗಾತ್ರ ಸರಿಯೇ ಐದು ಮೈಕ್ರಾನ್ ಉದ್ದ ಎರಡು ಮೈಕ್ರಾನ್ ವ್ಯಾಸ ಅಥವಾ ಅದು ಇದ್ದರೆ ಗೋಳಾಕಾರದ ಇದು ಬಹುಶಃ ಐದು ಮೈಕ್ರಾನ್ ವ್ಯಾಸವಾಗಿರಬಹುದು ಇತ್ಯಾದಿ ಅನೇಕ ಪ್ರೊಕಾರ್ಯೋಟಿಕ್ ಕೋಶಗಳು ಆ ಗಾತ್ರವನ್ನು ಹೊಂದಿವೆ ಸಹಜವಾಗಿ ವ್ಯತ್ಯಾಸಗಳಿವೆ ಆದರೆ ನಾವು ಇಲ್ಲಿ ಕೆಲವು ವಿಶಿಷ್ಟ ಗಾತ್ರಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಯುಕ್ಯಾರಿಯೋಟಿಕ್ ಕೋಶವು ವಿಶಿಷ್ಟ ಗಾತ್ರದ್ದಾಗಿರಬಹುದು ಉದಾಹರಣೆಗೆ ಸಸ್ತನಿ ಕೋಶವು ಹತ್ತು ಮೈಕ್ರಾನ್ ವ್ಯಾಸ ವಿಶಿಷ್ಟ ಗಾತ್ರದ್ದಾಗಿರಬಹುದು ಮಾನವ ಜೀವಕೋಶವೂ ಸಹ ತನ್ನ ಜೀವಿತಾವಧಿಯಲ್ಲಿ ಏಳು ಮೈಕ್ರಾನ್ಗಳಿಂದ ಸುಮಾರು ಹನ್ನೆರಡರಿಂದ ಹದಿನಾಲ್ಕು ಮೈಕ್ರಾನ್ಗಳವರೆಗೆ ಹೋಗುತ್ತದೆ ಆದ್ದರಿಂದ ಜೀವಕೋಶದ ಗಾತ್ರದಲ್ಲಿಯೂ ಸಮಯದೊಂದಿಗೆ ವ್ಯತ್ಯಾಸವಿದೆ ಆದರೆ ನಾವು ವಿಶಿಷ್ಟ ಗಾತ್ರಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ನಾವು ಫಂಗೈ ಗಳ ಬಗ್ಗೆ ಮಾತನಾಡಿದರೆ ಅದು ಯುಕ್ಯಾರಿಯೋಟ್ಗಳ ಗಾತ್ರದಲ್ಲಿ ಕೆಲವು ಮೈಕ್ರಾನ್ಗಳಾಗಿರಬಹುದು ಫಂಗಲ್ ಸೆಲ್ ನೀವು ಮೊಲ್ಡ್ನ ಬಗ್ಗೆ ಮಾತನಾಡಿದರೆ ನಿಮಗೆ ಗೊತ್ತಾ ಮೊಲ್ಡ್ನಲ್ಲಿರುವ ಒಂದೇ ಕೋಶದ ಬಗ್ಗೆ ನೀವು ನಿಜವಾಗಿಯೂ ಮಾತನಾಡಲು ಸಾಧ್ಯವಿಲ್ಲ ಏಕೆಂದರೆ ಅದು ಕವಲೊಡೆಯುತ್ತದೆ ಮತ್ತು ಇತ್ಯಾದಿ ನಾವು ಅದರೊಳಗೆ ಹೋಗಬೇಡಿ ನಾವು ಅದನ್ನು ಹಿನ್ನೆಲೆಯಲ್ಲಿ ಹೇಳಬೇಕಾಗಿದೆ ಜೀವಕೋಶಗಳು ಒಂದಕ್ಕೊಂದು ಬೇರ್ಪಟ್ಟಿಲ್ಲ ನೀವು ನರಕೋಶದ ಬಗ್ಗೆ ಮಾತನಾಡಿದರೆ ಅದು ಮಾನವರಲ್ಲಿನ ನರಕೋಶವಾಗಿದೆ ಅದು ಇನ್ನೂರು ಮೈಕ್ರಾನ್ ಆಗಿರಬಹುದು ಸರಿ ಆದ್ದರಿಂದ ಇದು ವ್ಯಾಪಕವಾಗಿ ಬದಲಾಗುತ್ತದೆ ಜೀವಕೋಶದ ಗಾತ್ರವು ವ್ಯಾಪಕವಾಗಿ ಬದಲಾಗುತ್ತದೆ ವಿಶಿಷ್ಟ ಗಾತ್ರಗಳು ಸುಮಾರು ಎರಡರಿಂದ ಐದು ಮೈಕ್ರಾನ್ಗಳು ಇದು ಸುಮಾರು ಹತ್ತು ಮೈಕ್ರಾನ್ಗಳು ಇವುಗಳು ನಮ್ಮ ಹೊದಿಕೆಯ ಲೆಕ್ಕಾಚಾರಗಳಿಗೆ ಸಾಕಷ್ಟು ಒಳ್ಳೆಯದು ಈ ಕೋಶದಲ್ಲಿ ನಾವು ಏಕೆ ಆಸಕ್ತಿ ಹೊಂದಿದ್ದೇವೆ ಏಕೆಂದರೆ ಜೀವಕೋಶವು ಜೀವನದ ಮೂಲಭೂತ ಕ್ರಿಯಾತ್ಮಕ ಘಟಕವಾಗಿದೆ ಇದರ ಅರ್ಥವೇನು ನಾವು ಕೋಶವನ್ನು ಮತ್ತು ಅದರ ಎಲ್ಲಾ ಕಾರ್ಯಗಳನ್ನು ಅದರ ಎಲ್ಲಾ ಗುಣಲಕ್ಷಣಗಳನ್ನು ಅರ್ಥಮಾಡಿಕೊಂಡರೆ ಜೀವನಕ್ಕೆ ಏನಾಗುತ್ತದೆ ಎಂಬುದನ್ನು ನಾವು ಸ್ವಲ್ಪಮಟ್ಟಿಗೆ ಊಹಿಸಲು ಸಾಧ್ಯವಾಗುತ್ತದೆ ಅದರ ಅರ್ಥ ಇಷ್ಟೇ ಕ್ರಿಸ್ಟಲ್ ರಚನೆ ಗುಣಲಕ್ಷಣಗಳು ಎಂದು ಹೇಳೋಣ ಒಂದು ಯೂನಿಟ್ ಕೋಶವು ಅದೇ ರೀತಿಯಲ್ಲಿ ಆ ಗುಣಲಕ್ಷಣಗಳೊಂದಿಗೆ ನೀವು ಇಡೀ ವಿಷಯದ ಗುಣಲಕ್ಷಣಗಳನ್ನು ಊಹಿಸಬಹುದು ಇತ್ಯಾದಿ ಇದು ಜೀವನದ ಕೆಲವು ಮೂಲಭೂತ ಘಟಕವಾಗಿದೆ ಅದೊಂದು ಬಯೋಲಾಜಿಕಲ್ ಕೋಶ ಅದಕ್ಕಾಗಿಯೇ ನಾವು ಕೋಶದಲ್ಲಿ ತುಂಬಾ ಆಸಕ್ತಿ ಹೊಂದಿದ್ದೇವೆ ನಾನು ಮೊದಲೇ ಹೇಳಿದಂತೆ ಈ ಜೀವಿಗಳು ನಾವು ಮಾತನಾಡುತ್ತಿದ್ದೇವೆ ಎಂದು ನೆನಪಿಡಿ ನಮ್ಮ ಕಥೆ ಸೋಂಕು ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿನ ಸೋಂಕು ಅವುಗಳನ್ನು ಹೇಗೆ ತಡೆಯುವುದು ಮತ್ತು ಮುಂತಾದವುಗಳ ಬಗ್ಗೆ ಆ ಕಥೆಗೆ ಅಂಟಿಕೊಳ್ಳೋಣ ಜೀವಿಗಳು ಎಲ್ಲೆಡೆ ಇರುತ್ತವೆ ಹಾನಿಕಾರಕ ಜೀವಿಗಳು ಎಲ್ಲೆಡೆಯೂ ಇರುತ್ತವೆ ಮತ್ತು ಆಪರೇಷನ್ ಥಿಯೇಟರ್ ಚರ್ಮವನ್ನು ಕತ್ತರಿಸಲು ಬಳಸುವ ಉಪಕರಣಗಳು ಮತ್ತು ಇನ್ನಿತರ ಆಸಕ್ತಿಯ ಸ್ಥಳದಲ್ಲಿ ಈ ಜೀವಿಗಳನ್ನು ತೊಡೆದುಹಾಕಲು ನಾವು ಅವುಗಳನ್ನು ಕ್ರಿಮಿನಾಶಕಗೊಳಿಸಬೇಕಾಗಿದೆ ಉಪಕರಣಗಳನ್ನು ಹೇಗೆ ಕ್ರಿಮಿನಾಶಕ ಮಾಡಲಾಗುತ್ತದೆ ಆಪರೇಷನ್ ಥಿಯೇಟರ್ ಅನ್ನು ಹೇಗೆ ಕ್ರಿಮಿನಾಶಕ ಮಾಡಲಾಗುತ್ತದೆ ಇನ್ಸ್ಟ್ರುಮೆಂಟ್ ಕ್ರಿಮಿನಾಶಕ ಅದು ಸರಳವಾಗಿದೆ ಆದ್ದರಿಂದ ನಾನು ಅದರ ಬಗ್ಗೆ ಮೊದಲು ಮಾತನಾಡುತ್ತೇನೆ ಮತ್ತು ನಂತರ ನಾವು ಆಪರೇಷನ್ ಥಿಯೇಟರ್ ಕ್ರಿಮಿನಾಶಕಕ್ಕೆ ಹೋಗುತ್ತೇವೆ ಅದು ಸ್ವತಃ ಸಂಪೂರ್ಣ ಕ್ಷೇತ್ರವಾಗಿದೆ ಲೋಹದ ಉಪಕರಣಗಳನ್ನು ಹೆಚ್ಚಿನ ತಾಪಮಾನಕ್ಕೆ ಒಡ್ಡುವ ಮೂಲಕ ಉಪಕರಣಗಳನ್ನು ಕ್ರಿಮಿನಾಶಕಗೊಳಿಸಲಾಗುತ್ತದೆ ಮತ್ತು ನಿರ್ದಿಷ್ಟ ಸಮಯದವರೆಗೆ ಹೆಚ್ಚಿನ ತಾಪಮಾನದಲ್ಲಿ ಇರಿಸಲಾಗುತ್ತದೆ ಕ್ರಿಮಿನಾಶಕದ ಪ್ರಮಾಣಿತ ವಿಧಾನ ಆಟೋಕ್ಲೇವಿಂಗ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ತಾಪಮಾನವನ್ನು ಸುಮಾರು 121 ಡಿಗ್ರಿ ಸಿ ಗೆ ಏರಿಸಲಾಗುತ್ತದೆ ಉಗಿ ಬಳಸಲಾಗುತ್ತದೆ ನಮಗೆಲ್ಲರಿಗೂ ತಿಳಿದಿರುವಂತೆ ಥರ್ಮೋಡೈನಾಮಿಕ್ ಸ್ಟೀಮ್ ನಿಮಗೆ 121 ಡಿಗ್ರಿ ಸಿ ತಿಳಿದಿದೆ ಅಲ್ಲಿನ ಪರಿಸ್ಥಿತಿಗಳನ್ನು ನಿರ್ವಹಿಸಲು ನಿಮಗೆ ಹೆಚ್ಚಿನ ಒತ್ತಡ ಬೇಕು ಆದ್ದರಿಂದ ನೀವು ಆಟೋಕ್ಲೇವ್ ಅಲ್ಲಿ ವಾತಾವರಣದ ಒತ್ತಡದ ಪರಿಸ್ಥಿತಿಗಳಿಗಿಂತ ಸ್ವಲ್ಪ ಹೆಚ್ಚಿನದನ್ನು ಹೊಂದಿದ್ದೀರಿ ಆದ್ದರಿಂದ ನೀವು ಅಂತಹ ಪರಿಸ್ಥಿತಿಗಳನ್ನು ರಚಿಸುತ್ತೀರಿ ಮತ್ತು ನೀವು ಅದನ್ನು ಆ ಸ್ಥಿತಿಯಲ್ಲಿ ಇಟ್ಟುಕೊಳ್ಳುತ್ತೀರಿ ಒಂದು ಇಪ್ಪತ್ತೊಂದು ಡಿಗ್ರಿ C ಒಂದು ಹಂತದಲ್ಲಿ ಎರಡು ವಾತಾವರಣದಲ್ಲಿ ಸುಮಾರು 15 ನಿಮಿಷಗಳ ಕಾಲ ಇದು ಜೀವಕೋಶಗಳನ್ನು ಕೊಲ್ಲುತ್ತದೆ ಹಾಗೆಯೇ ಬೀಜಕಗಳನ್ನು ಕೊಲ್ಲುತ್ತದೆ ಮತ್ತು ಹೀಗೆ ಸರಿ ಆದ್ದರಿಂದ ಇದು ಕ್ರಿಮಿನಾಶಕ ಮಾಡುವ ಅತ್ಯಂತ ಪ್ರಮಾಣಿತ ವಿಧಾನವಾಗಿದೆ ಉಪಕರಣಗಳು ಅಥವಾ ಜೀವಿಗಳನ್ನು ಬೆಳೆಸಲು ನಾವು ಪ್ರಯೋಗಾಲಯದಲ್ಲಿ ಬಳಸುವ ಕ್ರಿಮಿನಾಶಕ ವಸ್ತುಗಳು ಮತ್ತು ಹೀಗೆ ಇತ್ಯಾದಿ ಆದ್ದರಿಂದ ಉಪಕರಣಗಳನ್ನು ಆ ರೀತಿಯಲ್ಲಿ ಕ್ರಿಮಿನಾಶಕ ಮಾಡಲಾಗುತ್ತದೆ ಆದರೆ ನೀವು ಆಪರೇಷನ್ ಥಿಯೇಟರ್ಗಳನ್ನು ಹೇಗೆ ಕ್ರಿಮಿನಾಶಕಗೊಳಿಸುತ್ತೀರಿ ಸರಿ ಅವು ದೊಡ್ಡ ಸ್ಥಳಗಳಾಗಿವೆ ಬೃಹತ್ ಸ್ಥಳಗಳಾಗಿರುವ ಪ್ರಯೋಗಾಲಯಗಳನ್ನು ನೀವು ಹೇಗೆ ಕ್ರಿಮಿನಾಶಕಗೊಳಿಸುತ್ತೀರಿ ಲ್ಯಾಬ್ಗಳಲ್ಲಿ ನೀವು ನಮಗೆ ಆಸಕ್ತಿಯಿರುವ ಕೋಶಗಳನ್ನು ಮಾತ್ರ ಬೆಳೆಯಲು ಬಯಸುತ್ತೀರಿ ಎಂದು ನಿಮಗೆ ತಿಳಿದಿದೆ ಇತರರು ಬೆಳೆಯಲು ನಾವು ಬಯಸುವುದಿಲ್ಲ ಮತ್ತು ಆಸಕ್ತಿಯ ಜೀವಕೋಶಗಳಿಗೆ ನೀಡುವ ಆಹಾರಕ್ಕಾಗಿ ಸ್ಪರ್ಧಿಸುತ್ತೇವೆ ಸರಿ ಇದನ್ನು ಹೇಗೆ ಮಾಡಲಾಗುತ್ತದೆ ಅದನ್ನು ಮಾಡುವ ವಿಧಾನ ಇದು ತುಂಬಾ ಆಸಕ್ತಿದಾಯಕವಾಗಿದೆ ರಾಸಾಯನಿಕ ಆವಿಗಳನ್ನು ಬಳಸಿ ಇದನ್ನು ಮಾಡಲಾಗುತ್ತದೆ ಸರಿ ಮತ್ತು ನಾನು ಈಗ ವಿವರಿಸಲು ಹೊರಟಿರುವ ಕಾರ್ಯವಿಧಾನವನ್ನು ಲ್ಯಾಬ್ಗಳಲ್ಲಿ ಹೆಚ್ಚು ಬಳಸಲಾಗುತ್ತದೆ ಏಕೆಂದರೆ ನೀವು ಅಲ್ಲಿನ ಪರಿಸ್ಥಿತಿಗಳನ್ನು ನಿಯಂತ್ರಿಸಬಹುದು ಮತ್ತು ಜನರು ಲ್ಯಾಬ್ಗೆ ಪ್ರವೇಶಿಸಲು ಬಿಡಬೇಡಿ ಮತ್ತು ಇತ್ಯಾದಿ ಅದರ ಮೇಲೆ ನಿಮಗೆ ನಿಯಂತ್ರಣವಿದೆ ಮತ್ತು ಆದ್ದರಿಂದ ನೀವು ಅದನ್ನು ಮಾಡಬಹುದು ನೀವು ಜನರೊಂದಿಗೆ ವ್ಯವಹರಿಸುತ್ತಿದ್ದರೆ ಮತ್ತು ನೀವು ಈ ವಿಧಾನವನ್ನು ಬಳಸಲು ಬಯಸಿದರೆ ನೀವು ಜಾಗರೂಕರಾಗಿರಬೇಕು ಇದು ತುಂಬಾ ಸುರಕ್ಷಿತವಲ್ಲ ಸುರಕ್ಷಿತವಾದ ಸಂಬಂಧಿತ ವಿಧಾನಗಳು ಇರಬಹುದು ಆದರೆ ಬಳಸಲು ಹೆಚ್ಚು ವಿಸ್ತಾರವಾಗಿದೆ ಜೀವಕೋಶಗಳು ಫಾರ್ಮಾಲ್ಡಿಹೈಡ್ನಿಂದ ಸಾಯುತ್ತವೆ ಸರಿ HCHO ಫಾರ್ಮಾಲ್ಡಿಹೈಡ್ ಮತ್ತು ಫಾರ್ಮಾಲ್ಡಿಹೈಡ್ ಆವಿಯನ್ನು ಫಾರ್ಮಾಲಿನ್ ಸಲ್ಯೂಷನ್ಗಳು ಎಂದು ಕರೆಯುವ ಮೂಲಕ ಉತ್ಪಾದಿಸಲಾಗುತ್ತದೆ ಫಾರ್ಮಾಲಿನ್ ಸಲ್ಯೂಷನ್ ನೀರಿನಲ್ಲಿ ನಲವತ್ತು ಪ್ರತಿಶತ ಫಾರ್ಮಾಲ್ಡಿಹೈಡ್ ಆಗಿದೆ ಸರಿ ಇದು ನಿಮಗೆ ಸಿಗುತ್ತದೆ ನೀವು ಅದನ್ನು ಶೆಲ್ಫ್ ಇಂದ ಖರೀದಿಸಬಹುದು ಆದ್ದರಿಂದ ಜನರು ಸಾಮಾನ್ಯವಾಗಿ ಏನು ಮಾಡುತ್ತಾರೆ ಲ್ಯಾಬ್ ಕಾರ್ಯವಿಧಾನವನ್ನು ಇಲ್ಲಿ ವಿವರಿಸುತ್ತೇನೆ ಮೊದಲು ಎಲ್ಲಾ ಕಿಟಕಿಗಳು ಮತ್ತು ಬಾಗಿಲುಗಳನ್ನು ಮುಚ್ಚಲಾಗುತ್ತದೆ ಅದರ ಮೂಲಕ ಹಾದುಹೋಗುವ ಅಥವಾ ನಾವು ಹೊರಬರಬೇಕಾದ ಬಾಗಿಲು ಹೊರತುಪಡಿಸಿ ತದನಂತರ ನಾವು ಅಲ್ಯೂಮಿನಿಯಂ ಬೋರ್ಡ್ಗಳು ಎಂದು ಕರೆಯಲ್ಪಡುವದನ್ನು ಬಳಸುತ್ತೇವೆ ಇದರಲ್ಲಿ ನಾವು ಈ ಫಾರ್ಮಾಲಿನ್ ಸಲ್ಯೂಷನ್ ಅನ್ನು ಹೊಂದಿದ್ದೇವೆ ನಲವತ್ತು ಪ್ರತಿಶತ ಫಾರ್ಮಾಲ್ಡಿಹೈಡ್ ಸಲ್ಯೂಷನ್ ಇದು ದ್ರವದಲ್ಲಿದೆ ಸರಿ ಬಾಹ್ಯಾಕಾಶದಲ್ಲಿ ಪ್ರಯೋಗಾಲಯದಲ್ಲಿ ಎಲ್ಲಾ ಜೀವಿಗಳನ್ನು ಕೊಲ್ಲಲು ಇದು ಆವಿಯಾಗಿ ಹೊರಬರಬೇಕು ಇದರಿಂದ ಜಾಗವನ್ನು ಸ್ವಚ್ಛಗೊಳಿಸಬಹುದು ಅಥವಾ ಅಲ್ಲಿ ಇರುವ ಈ ಸೂಕ್ಷ್ಮಾಣು ಜೀವಿಗಳಿಂದ ಜಾಗವನ್ನು ಸ್ಪಷ್ಟಪಡಿಸಲಾಗುತ್ತದೆ ಮತ್ತು ಅದನ್ನು ಸಾಧ್ಯವಾಗಿಸಲು ಫಾರ್ಮಾಲ್ಡಿಹೈಡ್ ವೇಪರ್ಗಳನ್ನು ಉತ್ಪಾದಿಸಲು ಪೊಟ್ಯಾಸಿಯಮ್ ಪರ್ಮಾಂಗನೇಟ್ ಮತ್ತು ಫಾರ್ಮಾಲಿನ್ ಸಲ್ಯೂಷನ್ ನಡುವಿನ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅನ್ನು ಬಳಸಲಾಗುತ್ತದೆ ಆದ್ದರಿಂದ ಫಾರ್ಮಾಲಿನ್ ಸಲ್ಯೂಷನ್ಗಳನ್ನು ಹೊಂದಿರುವ ಈ ಅಲ್ಯೂಮಿನಿಯಂ ಬೋರ್ಡ್ಗಳನ್ನು ಲ್ಯಾಬ್ನಲ್ಲಿ ಪ್ರಮುಖ ಸ್ಥಾನಗಳಲ್ಲಿ ಇರಿಸಲಾಗುತ್ತದೆ ನಂತರ ಎಲ್ಲರನ್ನೂ ಹೊರಗೆ ಕಳುಹಿಸಲಾಗುತ್ತದೆ ಮತ್ತು ನೀವು ಫಾರ್ಮಾಲಿನ್ ಸಲ್ಯೂಷನ್ ಅನ್ನು ಹಾಕುವ ಮೊದಲು ಎಲ್ಲಾ ಕಿಟಕಿಗಳು ಮತ್ತು ಬಾಗಿಲುಗಳನ್ನು ಮುಚ್ಚಲಾಗಿದೆ ಮತ್ತು ಟೇಪ್ ಮಾಡಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ ಆವಿಯು ಹೊರಬರುತ್ತದೆ ಏಕೆಂದರೆ ಈ ಆವಿಯು ವಿಷಕಾರಿಯಾಗಿದೆ ಮತ್ತು ನಂತರ ವ್ಯಕ್ತಿಯು ಮಾಸ್ಕ್ ಅನ್ನು ಬಳಸುತ್ತಾನೆ ಮತ್ತು ಹೀಗೆ ಕೆಲವೇ ಸೆಕೆಂಡುಗಳ ಕಾಲ ಫಾರ್ಮಾಲ್ಡಿಹೈಡ್ನ ಸ್ಟೊಚಿಯೊಮೆಟ್ರಿಕ್ ಬಿಡುಗಡೆಗೆ ಅಗತ್ಯವಿರುವ ಪೊಟ್ಯಾಸಿಯಮ್ ಪರ್ಮಾಂಗನೇಟ್ನ ಕೆಲವು ಗೋಲಿಗಳನ್ನು ಹನಿಗಳು ಮತ್ತು ಅಲ್ಯೂಮಿನಿಯಂ ಬೋರ್ಡ್ಗಳಲ್ಲಿ ಹನಿಗಳು ಮೊದಲು ದೂರದ ಮತ್ತು ನಂತರ ಇಡುತ್ತದೆ ಬಾಗಿಲಿಗೆ ಹತ್ತಿರವಿರುವ ಬೋರ್ಡ್ಗಳಲ್ಲಿ ಬೀಳಿಸಿ ತದನಂತರ ತ್ವರಿತವಾಗಿ ಬಾಗಿಲಿನಿಂದ ಹೊರನಡೆಯುತ್ತದೆ ಲ್ಯಾಬ್ ಅನ್ನು ಮುಚ್ಚುತ್ತದೆ ಮತ್ತು ಟೇಪ್ಗಳನ್ನು ಮುಚ್ಚುತ್ತದೆ ಅದನ್ನು ಒಂದು ದಿನ ಅಥವಾ ಎರಡು ದಿನಗಳವರೆಗೆ ಬಿಡಲಾಗುತ್ತದೆ ಮತ್ತು ಒಂದು ದಿನ ಹೆಚ್ಚು ಇರಬಹುದು ಯಾವುದೇ ಆವಿಗಳು ಇರುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ಮತ್ತು ನಂತರ ಯಾರಾದರೂ ಪ್ರವೇಶಿಸಿ ಪ್ರಸ್ತುತ ಫಾರ್ಮಾಲ್ಡಿಹೈಡ್ ಅನ್ನು ತಟಸ್ಥಗೊಳಿಸುತ್ತಾರೆ ಮತ್ತು ಇತ್ಯಾದಿ ಆದ್ದರಿಂದ ಇದು ಪ್ರಯೋಗಾಲಯವನ್ನು ಕ್ರಿಮಿನಾಶಕಗೊಳಿಸಲು ಬಳಸಲಾಗುವ ಒಂದು ವಿಸ್ತಾರವಾದ ವಿಧಾನವಾಗಿದೆ ನಾವು ಅದನ್ನು ಕಾಲಕಾಲಕ್ಕೆ ಮಾಡುತ್ತೇವೆ ತಿಂಗಳಿಗೊಮ್ಮೆ ಅಥವಾ ಅದಕ್ಕಿಂತ ಹೆಚ್ಚು ಬಾರಿ ಪ್ರಯೋಗಾಲಯವನ್ನು ಕ್ರಿಮಿನಾಶಕಗೊಳಿಸುವಂತೆ ಸೂಚಿಸಲಾಗುತ್ತದೆ ಆಪರೇಷನ್ ಥಿಯೇಟರ್ಗಳಿಗೆ ಇದೇ ವಿಧಾನವನ್ನು ಬಳಸಬಹುದು ಇದನ್ನು ಆಪರೇಷನ್ ಥಿಯೇಟರ್ಗಳಿಗೆ ಬಳಸಲಾಗುತ್ತದೆ ಆದರೆ ಹೆಚ್ಚುವರಿಯಾಗಿ ನೀವು ಎಪ್ಪತ್ತು ಪ್ರತಿಶತ ಎಥೆನಾಲ್ನೊಂದಿಗೆ ಸ್ವ್ಯಾಬ್ ಮಾಡಬಹುದು ನೀವು ಇತರ ಶುಚಿಗೊಳಿಸುವ ಪರಿಹಾರಗಳನ್ನು ಬಳಸಬಹುದು ಮಹಡಿಗಳನ್ನು ಒರೆಸುವುದು ಮತ್ತು ಮುಂತಾದವುಗಳನ್ನು ಸಾಮಾನ್ಯವಾಗಿ ಮಾಡಲಾಗುತ್ತದೆ ಹೀಗಾಗಿಯೇ ಜಾಗವನ್ನು ಈ ಸೂಕ್ಷ್ಮಜೀವಿಗಳಿಂದ ಮುಕ್ತಗೊಳಿಸಲಾಗುತ್ತದೆ ಸೂಕ್ಷ್ಮ ಜೀವಿಗಳು ಅವುಗಳಲ್ಲಿ ಕೆಲವು ಮಾನವರಲ್ಲಿ ಸೋಂಕನ್ನು ಉಂಟುಮಾಡುವ ಸಾಮರ್ಥ್ಯವನ್ನು ಹೊಂದಿವೆ ಈ ರೀತಿಯಾಗಿ ಆಪರೇಷನ್ ಥಿಯೇಟರ್ ಅನ್ನು ಕ್ರಿಮಿನಾಶಕ ಮಾಡಲಾಗುತ್ತದೆ ಉಪಕರಣಗಳನ್ನು ಹೀಗೆ ಕ್ರಿಮಿನಾಶಕ ಮಾಡಲಾಗುತ್ತದೆ ಬಯೋರಿಯಾಕ್ಟರ್ ಅನ್ನು ಹೇಗೆ ಕ್ರಿಮಿನಾಶಕಗೊಳಿಸಲಾಗುತ್ತದೆ ಮತ್ತು ನೀವು ಹೋಗುತ್ತೀರಿ ಈ ಬಯೋರಿಯಾಕ್ಟರ್ ಎಲ್ಲಿಂದ ಬರುತ್ತಿದೆ ಆದ್ದರಿಂದ ಈ ಪ್ರಶ್ನೆ ಅದಕ್ಕೂ ಮೊದಲು ಬಯೋರಿಯಾಕ್ಟರ್ ಎಂದರೇನು ಇಂಜಿನಿಯರಿಂಗ್ ದೃಷ್ಟಿಕೋನದಿಂದ ಜನರು ಸಾಮಾನ್ಯವಾಗಿ ಬಳಸುವ ವಿಷಯ ಇದು ಹಾಗಾಗಿ ಅದು ನಿಮಗೆ ಹತ್ತಿರವಾಗುತ್ತದೆ ಎಂದು ನಾನು ಭಾವಿಸಿದೆ ಬಯೋರಿಯಾಕ್ಟರ್ ಇದು ಖಂಡಿತವಾಗಿಯೂ ನನಗೆ ಹತ್ತಿರವಾಗಿದೆ ಇದು ನಾನು ಹೆಚ್ಚು ಕೆಲಸ ಮಾಡುತ್ತಿದ್ದ ಕ್ಷೇತ್ರವಾಗಿದೆ ಬಯೋರಿಯಾಕ್ಟರ್ ಒಂದು ಪಾತ್ರೆ ಯಾವುದೇ ಪಾತ್ರೆ ಇದರಲ್ಲಿ ಬಯೋಪ್ರೊಡಕ್ಟ್ಗಳನ್ನು ತಯಾರಿಸಲಾಗುತ್ತದೆ ಅದು ಸರಳವಾಗಿದೆ ಇದು ಉತ್ಪಾದನೆಗೆ ಜೀವಿಗಳನ್ನು ಬಳಸುವ ಉತ್ಪಾದನೆಗೆ ಬಳಸಲ್ಪಡುತ್ತದೆ ಈ ಜೀವಿಗಳು ಬಹಳಷ್ಟು ಔಷಧಗಳನ್ನು ಒಳಗೊಂಡಂತೆ ಅನೇಕ ಉಪಯುಕ್ತ ಕಂಪೌಂಡ್ಗಳನ್ನು ಮತ್ತು ಅನೇಕ ವಸ್ತುಗಳನ್ನು ಉತ್ಪಾದಿಸುತ್ತವೆ ಉದಾಹರಣೆಗೆ ನೀವು ಈ ಫಿಗರ್ ಅನ್ನು ನೋಡಿದರೆ ಇದು ವೀಡಿಯೊ ಎಂದು ನಾನು ಭಾವಿಸುತ್ತೇನೆ ಯೂಟ್ಯೂಬ್ ಇದು ವೀಡಿಯೊ ಇದು ಏಕ ಬಳಕೆಯ ಬಯೋರಿಯಾಕ್ಟರ್ ಹೇಗೆ ಕಾಣುತ್ತದೆ ಮತ್ತು ಅದನ್ನು ಯಾವುದಕ್ಕಾಗಿ ಬಳಸಲಾಗಿದೆ ಇತ್ಯಾದಿ ಅನ್ನು ಹೇಳುತ್ತದೆ ಹೆಚ್ಚಿನ ಪ್ರಮಾಣದ ಉತ್ಪನ್ನಗಳ ಉತ್ಪಾದನೆಯಲ್ಲಿ ಬಳಸುವುದರಿಂದ ಬಯೋರಿಯಾಕ್ಟರ್ಗಳು ತುಂಬಾ ದೊಡ್ಡದಾಗಿರಬಹುದು ತುಂಬಾ ದೊಡ್ಡದಾಗಿರಬಹುದು ಸರಿ ಮತ್ತು ಇಲ್ಲಿ ಈ ಲಿಂಕ್ ನಿಮಗೆ ಅಂತಹ ಒಂದು ದೊಡ್ಡ ಬಯೋರಿಯಾಕ್ಟರ್ನ ಚಿತ್ರವನ್ನು ನೀಡುತ್ತದೆ ಮತ್ತು ಈ ಅನೇಕ ನೀರಿನ ಸಂಸ್ಕರಣಾ ಸೌಲಭ್ಯಗಳು ದೊಡ್ಡದಾದ ಬಯೋರಿಯಾಕ್ಟರ್ಗಳನ್ನು ಹೊಂದಿವೆ ಬಯೋರಿಯಾಕ್ಟರ್ಗಳು ನೀರಿನ ಸಂಸ್ಕರಣೆಗೆ ಬಳಸಲಾಗುವ ತಳಹದಿಗಳಾಗಿವೆ ಅವು ತುಂಬಾ ದೊಡ್ಡದಾಗಿದೆ

ಬಯೋರಿಯಾಕ್ಟರ್ ಒಂದು ಭಾಗವಾಗಿದೆ ಬಯೋಪ್ರೊಸೆಸ್ ಎಂದು ಕರೆಯಲ್ಪಡುವ ಒಂದು ಪ್ರಮುಖ ಭಾಗವಾಗಿದೆ ಮತ್ತು ಬಯೋಪ್ರೊಸೆಸ್ ನಮಗೆ ಆಸಕ್ತಿಯಿರುವ ಈ ಎಲ್ಲಾ ಉತ್ಪನ್ನಗಳನ್ನು ಉತ್ಪಾದಿಸಲು ಬಳಸಲಾಗುತ್ತದೆ ಹಲವಾರು ಉತ್ಪನ್ನಗಳಿವೆ ಈ ಕೋರ್ಸ್ ಅಲ್ಲಿಯೇ ನಾವು ಅಂತಹ ಕೆಲವು ಉತ್ಪನ್ನಗಳನ್ನು ನೋಡುತ್ತೇವೆ ಸರಿ ನಾವು ಬಯೋಪ್ರೊಸೆಸ್ಗಾಗಿ ಬಯೋರಿಯಾಕ್ಟರ್ ಅಂಶವನ್ನು ಹೊಂದಿದ್ದೇವೆ ಮತ್ತು ಅದನ್ನು ಡೌನ್ಸ್ಟ್ರೀಮ್ ಸಂಸ್ಕರಣಾ ಅಂಶ ಎಂದು ಕರೆಯಲಾಗುತ್ತದೆ ವಾಸ್ತವವಾಗಿ ಡೌನ್ಸ್ಟ್ರೀಮ್ ಸಂಸ್ಕರಣೆಯ ಭಾಗವು ಈ ಬಯೋಪ್ರೊಸೆಸ್ನ ಸುಮಾರು 90 ಪ್ರತಿಶತ ಹಂತಗಳನ್ನು ಹೊಂದಿರಬಹುದು ಬಯೋರಿಯಾಕ್ಟರ್ ಅದರ ಒಂದು ಸಣ್ಣ ಭಾಗವಾಗಿದೆ ಸರಿ ಆದರೆ ಇದು ಒಂದು ರೀತಿಯ ಕೇಂದ್ರ ಭಾಗವಾಗಿದೆ ಕಚ್ಚಾ ವಸ್ತುವು ಬಯೋರಿಯಾಕ್ಟರ್ಗೆ ಹೋಗುತ್ತದೆ ನಿರಂತರ ಶೈಲಿಯಲ್ಲಿ ಅಥವಾ ಬ್ಯಾಚ್ ಶೈಲಿಯಲ್ಲಿ ನಿಮಗೆ ತಿಳಿದಿದೆ ನೀವು ಎಲ್ಲವನ್ನೂ ಒಂದೇ ಬಾರಿಗೆ ಎಸೆಯುತ್ತೀರಿ ಮತ್ತು ಬಯೋರಿಯಾಕ್ಟರ್ನಲ್ಲಿ ನೀವು ಆಸಕ್ತಿಯ ಸೂಕ್ಷ್ಮ ಜೀವಿಗಳನ್ನು ಹೊಂದಿದ್ದೀರಿ ಜೊತೆಗೆ ಅದು ಬೆಳೆಯಲು ಮತ್ತು ಉತ್ಪನ್ನವನ್ನು ತಯಾರಿಸಲು ಪೋಷಕಾಂಶಗಳನ್ನು ಹೊಂದಿರುತ್ತದೆ ಅಥವಾ ಇರುವ ಎನ್ಝೈಮ್ ಇರಬಹುದು ಸರಿ ಹೆಸರನ್ನು ಅದರ ಮುಖಬೆಲೆಯ ಮೇಲೆ ತೆಗೆದುಕೊಳ್ಳಿ ಮತ್ತು ಈಗ ನೀವು ಎನ್ಝೈಮ್ಗಳ ಬಗ್ಗೆ ಕೇಳಿರಬಹುದು ಈ ಕೋರ್ಸ್ನಲ್ಲಿ ಯಾವ ಎನ್ಝೈಮ್ಗಳು ಎಂಬುದನ್ನು ನೀವು ವಿವರವಾಗಿ ನೋಡುತ್ತೀರಿ ಅಥವಾ ಇಲ್ಲಿ ಎನ್ಝೈಮ್ ಸೂಕ್ಷ್ಮ ಜೀವಿ ಜೊತೆಗೆ ಪೋಷಕಾಂಶಗಳು ಅಥವಾ ಎನ್ಝೈಮ್ ಮತ್ತು ಕಚ್ಚಾ ವಸ್ತುವನ್ನು ಆಸಕ್ತಿಯ ಉತ್ಪನ್ನವಾಗಿ ಪರಿವರ್ತಿಸಲಾಗುತ್ತದೆ ಆದ್ದರಿಂದ ಬಯೋರಿಯಾಕ್ಟರ್ನಿಂದ ಹೊರಬರುವುದು ಆಸಕ್ತಿಯ ಉತ್ಪನ್ನದ ಮಿಶ್ರಣವಾಗಿದೆ ಉತ್ಪನ್ನವನ್ನು ಉತ್ಪಾದಿಸುವ ಸೂಕ್ಷ್ಮ ಜೀವಿ ಮತ್ತು ಪೋಷಕಾಂಶಗಳಲ್ಲಿ ಕಂಡುಬರುವ ಇತರ ಬಹಳಷ್ಟು ವಸ್ತುಗಳನ್ನು ಮಾಧ್ಯಮ ಎಂದು ಕರೆಯಲಾಗುತ್ತದೆ ಮತ್ತು ಇತ್ಯಾದಿ ಮತ್ತು ಕೆಲವು ಇತರ ಉತ್ಪನ್ನಗಳನ್ನು ಸಹ ಉತ್ಪಾದಿಸಬಹುದು ಅದು ನಮಗೆ ಹೆಚ್ಚು ಆಸಕ್ತಿಯಿಲ್ಲದಿರಬಹುದು ಪ್ರಸ್ತುತ ಇರುವ ಉತ್ಪನ್ನಗಳಲ್ಲಿ ನಮಗೆ ಹೆಚ್ಚಿನ ಪ್ರಾಮುಖ್ಯತೆಯ ಉತ್ಪನ್ನದಲ್ಲಿ ಮಾತ್ರ ನಾವು ಆಸಕ್ತಿ ಹೊಂದಿದ್ದೇವೆ ಆದ್ದರಿಂದ ಈ ಉತ್ಪನ್ನವನ್ನು ಸಮರ್ಥವಾಗಿ ಬಳಸುವುದಕ್ಕಾಗಿ ಈ ಎಲ್ಲದರಿಂದ ಪ್ರತ್ಯೇಕಿಸಬೇಕಾಗಿದೆ ಮತ್ತು ಅದನ್ನು ಡೌನ್ಸ್ಟ್ರೀಮ್ ಸಂಸ್ಕರಣಾ ಹಂತಗಳು ಎಂದು ಕರೆಯುವ ಮೂಲಕ ಮಾಡಲಾಗುತ್ತದೆ ಡಿಸ್ಟಿಲೇಶನ್ ಎಕ್ಸ್ ಸ್ಟ್ರಾಕ್ಷನ್ ಸೇರಿದಂತೆ ಹೆಚ್ಚಿನ ಸಂಖ್ಯೆಯ ಹಂತಗಳಿವೆ ಮತ್ತು ಇತ್ಯಾದಿ ನಾವು ಅಂತಿಮ ಶುದ್ಧೀಕರಿಸಿದ ಉತ್ಪನ್ನವನ್ನು ಪಡೆಯುವವರೆಗೆ ಸರಿಯೇ ಬಯೋಪ್ರೊಸೆಸ್ ಎಂದರೆ ಇದೇ ಬಯೋಪ್ರೊಸೆಸ್ ಬಹಳಷ್ಟು ಉಪಯುಕ್ತ ವಸ್ತುಗಳನ್ನು ಉತ್ಪಾದಿಸುತ್ತದೆ ಮತ್ತು ಬಯೋರಿಯಾಕ್ಟರ್ನಲ್ಲಿ ನಾವು ಮಾತನಾಡಿದ ಕೋಶಗಳು ಸಾಮಾನ್ಯವಾಗಿ ಬಳಸುವ ಕೋಶಗಳು ನಾವು ಮಾತನಾಡಿದ ಬ್ಯಾಕ್ಟೀರಿಯಾ ನಾವು ಮಾತನಾಡಿದ ಶಿಲೀಂಧ್ರ ಕೋಶಗಳು ಬಹುಶಃ ನಾವು ಮಾತನಾಡಿದ ಸಸ್ತನಿ ಕೋಶಗಳು ಸರಿ ಉತ್ಪನ್ನಗಳನ್ನು ಉತ್ಪಾದಿಸಲು ಅವುಗಳನ್ನು ಬಳಸಲಾಗುತ್ತದೆ ಮತ್ತು ಬಯೋರಿಯಾಕ್ಟರ್ನಲ್ಲಿ ಜೀವಕೋಶಗಳು ಕತ್ತರಿಗೆ ಒಳಗಾಗುತ್ತವೆ ಸರಿ ಅದು ಕಥೆಯ ಮುಂದಿನ ಭಾಗ ನಾವು ಇಲ್ಲಿ ನಿಲ್ಲಿಸುತ್ತೇವೆ ಈ ಉಪನ್ಯಾಸಕ್ಕಾಗಿ ಕಥೆಯ ಈ ಭಾಗ ಮೂಲಭೂತವಾಗಿ ನಮ್ಮ ಕಥೆ ಹೀಗಿದೆ ನಾವು ತಿಳಿದುಕೊಳ್ಳಲು ಬಯಸಿದ್ದೇವೆ ಸೋಂಕು ಉಂಟಾಗುತ್ತದೆ ಮತ್ತು ನಾವು ಸೂಕ್ಷ್ಮ ಜೀವಿಗಳು ಸೋಂಕಿಗೆ ಕಾರಣವೆಂದು ನಾವು ಹೇಳಿದ್ದೇವೆ ಮತ್ತು ಸೂಕ್ಷ್ಮ ಜೀವಿಗಳು ಹೇಗೆ ಎಂದು ನಾವು ನೋಡಿದ್ದೇವೆ ಉತ್ತಮ ತಿಳುವಳಿಕೆಗಾಗಿ ಆಯೋಜಿಸಲಾಗಿದೆ ನೀವು ಆ ಎರಡು ವೀಡಿಯೊಗಳನ್ನು ನೋಡಿದರೆ ಅದು ನಿಮಗೆ ಹೆಚ್ಚಿನ ಕಾರಣಗಳನ್ನು ನೀಡುತ್ತದೆ ಅದನ್ನು ನಿರ್ದಿಷ್ಟ ರೀತಿಯಲ್ಲಿ ಆಯೋಜಿಸುವುದು ಇತ್ಯಾದಿ ದಯವಿಟ್ಟು ಆ ವೀಡಿಯೊಗಳನ್ನು ನೋಡಿ ಟಕ್ಸಾನಮಿ'Taxonomy' ಮತ್ತು ನಂತರ ನಾವು ಕೋಶವನ್ನು ಮೂಲಭೂತ ಕ್ರಿಯಾತ್ಮಕ ಘಟಕವಾಗಿ ನೋಡಿದ್ದೇವೆ ಮತ್ತು ನ್ಯೂಕ್ಲಿಯಸ್ಗಿಂತ ಮೊದಲು ಪ್ರೊಕಾರ್ಯೋಟ್ಗಳು ಮತ್ತು ನಿಜವಾದ ನ್ಯೂಕ್ಲಿಯಸ್ನೊಂದಿಗೆ ಯೂಕ್ಯಾರಿಯೋಟ್ಗಳು ಎಂಬ ಎರಡು ರೀತಿಯ ಕೋಶಗಳಿವೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಪ್ರೊಕಾರ್ಯೋಟ್ಗಳು ಉತ್ತಮವಾಗಿ ವ್ಯಾಖ್ಯಾನಿಸಲಾದ ನ್ಯೂಕ್ಲಿಯಸ್ಅನ್ನು ಹೊಂದಿಲ್ಲ ಯುಕ್ಯಾರಿಯೋಟಿಕ್ ಕೋಶಗಳು ಉತ್ತಮವಾಗಿ ವ್ಯಾಖ್ಯಾನಿಸಲಾದ ನ್ಯೂಕ್ಲಿಯಸ್ ಅನ್ನು ಹೊಂದಿವೆ ಮತ್ತು ಜೀವಕೋಶವು ಜೀವನದ ಮೂಲಭೂತ ಕ್ರಿಯಾತ್ಮಕ ಘಟಕವಾಗಿದೆ ಎಂದು ನಾವು ನೋಡಿದ್ದೇವೆ ನಂತರ ನಾವು ಈ ಜೀವಿಗಳು ಎಲ್ಲೆಡೆ ಇರುವುದನ್ನು ನೋಡಿದ್ದೇವೆ ಮತ್ತು ಆಪರೇಷನ್ ಥಿಯೇಟರ್ನಲ್ಲಿ ಅವುಗಳನ್ನು ಹೇಗೆ ತೊಡೆದುಹಾಕಬೇಕು ಎಂದು ನೋಡಲಾರಂಭಿಸಿದೆವು ಅವುಗಳನ್ನು ತೊಡೆದುಹಾಕಲು ನಾವು ಕೆಲವು ವಿಧಾನಗಳನ್ನು ನೋಡಿದ್ದೇವೆ ತದನಂತರ ನಾವು ಬಯೋರಿಯಾಕ್ಟರ್ ಏನೆಂದು ನೋಡಿದ್ದೇವೆ ಈ ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಲಿಸೋಣ ನಿಮಗಾಗಿ ಸಾಕಷ್ಟು ಹೊಸ ಮಾಹಿತಿಯಿದೆ ಮುಂದಿನ ಉಪನ್ಯಾಸದಲ್ಲಿ ಬಯೋರಿಯಾಕ್ಟರ್ನ ಕತ್ತರಿಯೊಂದಿಗೆ ವಿಷಯಗಳನ್ನು ಮುಂದಕ್ಕೆ ತೆಗೆದುಕೊಳ್ಳೋಣ ಮತ್ತೆ ಸಿಗೋಣ